ಕಂಪ್ಯೂಟರ್ ಗ್ರಾಫಿಕ್ಸ್ನ ಅವಲೋಕನ IV ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ಹಿಂದಿನ ತರಗತಿಗಳಲ್ಲಿ ನಾವು ಹಸ್ತಚಾಲಿತ ರೇಖಾಚಿತ್ರವನ್ನು ಒಳಗೊಂಡಿದ್ದೆವು ಮತ್ತು ನಂತರ ಮೇಲ್ಮೈ ಮಾಡೆಲಿಂಗ್ ಬಗ್ಗೆ ಪರಿಚಯಿಸಲು ಪ್ರಯತ್ನಿಸಿದ್ದೆವು ಮತ್ತು ಈಗ ನಾವು ಮುಖ್ಯವಾಗಿ ಸಾಲಿಡ್ವರ್ಕ್ಸ್ ಹೆಸರಿನ ಸಾಫ್ಟ್ವೇರ್ ಅನ್ನು ಪರಿಚಯಿಸಲಿದ್ದೇವೆ ಉತ್ಪಾದನಾ ವಲಯದಲ್ಲಿ ಇದು ಸಾಕಷ್ಟು ಜನಪ್ರಿಯ ಸಾಫ್ಟ್ವೇರ್ ಆಗಿದೆ ಮತ್ತು ಈ ಸಾಫ್ಟ್ವೇರ್ ಬಳಕೆಯ ಬಗ್ಗೆಯೂ ನಾವು ಸ್ವಲ್ಪ ಯೋಚನೆ ಮಾಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಯಾವುದೇ ಸಾಫ್ಟ್ವೇರ್ನೊಂದಿಗೆ ಪ್ರಾರಂಭಿಸಲು ನಾವು computer aided design ಎಂದು ಕರೆಯುವಂತಹ ಪ್ರಕ್ರಿಯೆಯನ್ನು ಪ್ರಕ್ರಿಯೆಗೊಳಿಸುವಂತಹ ವಸ್ತುಗಳನ್ನು ವಿನ್ಯಾಸಗೊಳಿಸಲು ಮತ್ತು ಕರಡು ಮಾಡಲು ನಾವು ಕಂಪ್ಯೂಟರ್ಗಳನ್ನು ಬಳಸುತ್ತೇವೆ ಮತ್ತು ನಾವು ಬಳಸುವ ಸಾಫ್ಟ್ವೇರ್ ಅನ್ನು ಜನಪ್ರಿಯವಾಗಿ CAD ಸಾಫ್ಟ್ವೇರ್ ಎಂದು ಕರೆಯಲಾಗುತ್ತದೆ ಈ ಕಂಪ್ಯೂಟರ್ ಸಹಾಯದ ವಿನ್ಯಾಸವು ಒಂದು ಡ್ರಾಫ್ಟಿಂಗ್ ಮತ್ತು ಎರಡನೆಯದನ್ನು ಡಿಸೈನಿಂಗ್ ಅನ್ನು ಒಳಗೊಂಡಿರುತ್ತದೆ ಡ್ರಾಫ್ಟಿಂಗ್ ಮತ್ತು ಡಿಸೈನಿಂಗ್ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ನೀವು ಒಂದು ರೀತಿಯ ಸ್ಕೆಚ್ ಭಾಗವನ್ನು ಹೊಂದಿರಬೇಕು ಆದರೆ ಅದು ಆ ರೀತಿಯಲ್ಲಿರಬೇಕು ಆದರೆ ನೀವು ವಿನ್ಯಾಸ ಮಾಡುವಾಗ ಬಹುಶಃ ಉತ್ಪಾದನಾ ಸಮಸ್ಯೆಗಳಂತಹ ಇತರ ಸಮಸ್ಯೆಗಳಿರಬಹುದು ಈ ವಿಷಯಗಳನ್ನು ಬದಲಾಯಿಸಬೇಕಾಗಬಹುದು ಆದ್ದರಿಂದ ಸಾಮಾನ್ಯವಾಗಿ ಈ ಡ್ರಾಫ್ಟಿಂಗ್ ಅನ್ನು ಯಾವಾಗಲೂ ವಿನ್ಯಾಸದೊಂದಿಗೆ ಜೋಡಿಸಲಾಗುತ್ತದೆ ಮತ್ತು ಈ CAD ಸಾಫ್ಟ್ವೇರ್ ಎರಡೂ ಕೆಲಸವನ್ನು ಮಾಡುತ್ತದೆ CAD ಸಾಫ್ಟ್ವೇರ್ ಯಾಂತ್ರಿಕ ವಸ್ತುಗಳಂತಹ ಕೈಗಾರಿಕಾ ವಸ್ತುಗಳನ್ನು ರಚಿಸುವುದನ್ನು ಒಳಗೊಂಡಿದೆ ಮತ್ತು ಅವು ಕಲಾತ್ಮಕ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುತ್ತವೆ ಎರಡೂ ಕೂಡ ಯಾವುದೇ CAD ಸಾಫ್ಟ್ವೇರ್ನಿಂದ ಸಾಧ್ಯ ವಾಗುತ್ತದೆ ಚಲನಚಿತ್ರ ಅನಿಮೇಷನ್ ಮತ್ತು ವಿಡಿಯೋ ಗೇಮ್ಗಳಿಗೆ ಸಹ ಈ ದಿನಗಳಲ್ಲಿ ಜನರು CAD ಸಾಫ್ಟ್ವೇರ್ ಬಳಸುತ್ತಿದ್ದಾರೆ ವಿಶೇಷವಾಗಿ ಉತ್ಪಾದನಾ ವಲಯದ 3D ಮುದ್ರಣವು ಈ ದಿನ ಜನಪ್ರಿಯ ಮಂತ್ರವಾಗಿದೆ ಮತ್ತು ಈ 3D ವಸ್ತುಗಳನ್ನು ತಯಾರಿಸುವ ದೃಷ್ಟಿಯಿಂದ CAD ಸಾಫ್ಟ್ವೇರ್ ಸಾಕಷ್ಟು ಸಹಾಯ ಮಾಡುತ್ತದೆ ನನ್ನ ಅನುಭವದ ಆಧಾರದ ಮೇಲೆ ನಾವು ಈ ಸಾಫ್ಟ್ವೇರ್ ಅನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತಿದ್ದೇವೆ ಒಂದು ಉಚಿತವಾಗಿ ಲಭ್ಯವಿದೆ ಅಥವಾ ನೀವು ಬಹಳ ಭಾಗಶಃ ಮೊತ್ತವನ್ನು ಪಾವತಿಸುತ್ತೀರಿ ಮತ್ತು ಇನ್ನೊಂದನ್ನು ಪಾವತಿಸಿದ ಸಾಫ್ಟ್ವೇರ್ ಪ್ರತಿಯೊಂದಕ್ಕೂ ಅದರ ಅನುಕೂಲಗಳಿವೆ ಉದಾಹರಣೆ ಉಚಿತ ಸಾಫ್ಟ್ವೇರ್ ನೀವು ಯಾವುದೇ ಹಣವನ್ನು ಪಾವತಿಸಬೇಕಾಗಿಲ್ಲ ನೀವು ಇದರಲ್ಲಿ ಅಭ್ಯಾಸ ಮಾಡಬಹುದು ಸರಳ ರೇಖಾಚಿತ್ರಗಳನ್ನು ರಚಿಸಬಹುದು ಅವು ತುಂಬಾ ಸರಳವಾದ ವಸ್ತುಗಳಾಗಿರಬಹುದು ಅವುಗಳು ಬಹಳ ದೊಡ್ಡ ವಸ್ತುಗಳನ್ನು ಹೊಂದಿಲ್ಲದಿರಬಹುದು ಅವು ಇತರ ವಿಷಯಗಳನ್ನು ಬೆಂಬಲಿಸುವುದಿಲ್ಲ ಮತ್ತು ಅನೇಕ ಆಯ್ಕೆಗಳು ಕಾಣೆಯಾಗಿರಬಹುದು ಆದರೆ ಇನ್ನೂ ಇದು ಅಭ್ಯಾಸ ಮಾಡಲು ಉತ್ತಮ ಹೆಜ್ಜೆಯಾಗಿದೆ ಅದಕ್ಕಾಗಿ ನಾವು ಬಳಸಬಹುದಾದ ಟಿಂಕರ್ಕ್ಯಾಡ್ ಅಥವಾ ಫ್ರೀಕ್ಯಾಡ್ ಬ್ಲಾಕ್ಗಳು ಫ್ಯೂಷನ್ 360 ಡಿಗ್ರಿ ಮತ್ತು ಓಪನ್ಸ್ಕ್ಯಾಡ್ ಅನ್ನು ವರ್ಗೀಕರಿಸುತ್ತಿದ್ದೇವೆ ಇವು ಉಚಿತವಾಗಿ ಲಭ್ಯವಿರುವ ಸಾಫ್ಟ್ವೇರ್ ಇತರ ಪ್ರಭೇದಗಳೂ ಇವೆ ಉದ್ಯಮವು ಮುಖ್ಯವಾಗಿ ಪಾವತಿಸಿದ ಪ್ಯಾಕೇಜ್ಗಳೊಂದಿಗೆ ಹೋಗುತ್ತದೆ ಏಕೆಂದರೆ ಅವುಗಳು ವಸ್ತುಗಳನ್ನು ತಯಾರಿಸುವ ಮತ್ತು ವಿನ್ಯಾಸಗೊಳಿಸುವ ವಿಷಯದಲ್ಲಿ ಅನೇಕ ಪ್ರಯೋಜನಗಳನ್ನು ಹೊಂದಿವೆ ಬಹುಶಃ ನೀವು ಜೆಟ್ ಎಂಜಿನ್ನೊಂದಿಗೆ ಗ್ಯಾಸ್ ಟರ್ಬೈನ್ ಬ್ಲೇಡ್ ಅನ್ನು ತಯಾರಿಸಲು ಬಯಸುತ್ತೀರಿ ನಂತರ ಅದರ ಅಗಾಧ ಪ್ರಮಾಣದ ಡೇಟಾವನ್ನು ಪ್ರತಿನಿಧಿಸಬೇಕು ಉಚಿತ ಸಾಫ್ಟ್ವೇರ್ ಅದನ್ನು ನಿರ್ವಹಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಆದರೆ ಈ ಪಾವತಿಸಿದ ಸಾಫ್ಟ್ವೇರ್ ಕೆಲಸ ಮಾಡಬಹುದು ಸಂಗ್ರಹಣೆ ಬಹು ಆಯ್ಕೆಗಳು ವಿಭಿನ್ನ ರೀತಿಯ ಬಣ್ಣಗಳನ್ನು ನೀಡುತ್ತದೆ ಬಹುಶಃ ನಿಮಗೆ ಸಿಮ್ಯುಲೇಶನ್ಗಳನ್ನು ನೀಡುತ್ತದೆ ಈ ಹೆಚ್ಚುವರಿ ಮಾಹಿತಿಯು ಈ ಪಾವತಿಸಿದ ಸಾಫ್ಟ್ವೇರ್ ಸಹ ಒದಗಿಸುತ್ತದೆ ಜನಪ್ರಿಯ ವಿಷಯವೆಂದರೆ ಸಾಲಿಡ್ವರ್ಕ್ಸ ಇತರರು ಆಟೋಕ್ಯಾಡ್ ಕ್ಯಾಟಿಯಾ ಕ್ರಿಯೊ ಮತ್ತು ರೈನೋ ಇತರ ವಿಷಯಗಳೂ ಇವೆ ಆದರೆ ಇವು ಉದ್ಯಮ ಮಟ್ಟದಲ್ಲಿ ಬಳಸುವ ಜನಪ್ರಿಯ ಸಾಫ್ಟ್ವೇರ್ ವಿಶೇಷವಾಗಿ ಉತ್ಪಾದನಾ ಕೈಗಾರಿಕೆಗಳಲ್ಲಿ ಸಾಲಿಡ್ವರ್ಕ್ಸ್ ಮತ್ತು ಆಟೋಕ್ಯಾಡ್ ಜನಪ್ರಿಯ ಆಯ್ಕೆಗಳಾಗಿವೆ ಮೊದಲನೆಯದಾಗಿ ಈ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಅನ್ನು ತ್ವರಿತವಾಗಿ ಪುನಃ ನೋಡೋಣ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಅನ್ನು ಮುಖ್ಯವಾಗಿ ಡಸಾಲ್ಟ್ ಸಿಸ್ಟಮ್ಸ್ ನಿರ್ವಹಿಸುತ್ತದೆ ಮತ್ತು ವಿಶೇಷವಾಗಿ ವೃತ್ತಿಪರ 3D ವಿನ್ಯಾಸಕ್ಕಾಗಿ ಈ ಸಾಲಿಡ್ವರ್ಕ್ಸ್ ಬಹಳಷ್ಟು ಸಹಾಯ ಮಾಡುತ್ತದೆ ಸಾಲಿಡ್ವರ್ಕ್ಸ್ ಬಳಸಿ ನಿರ್ಮಿಸಲಾದ ಚಿತ್ರವನ್ನು ಇಲ್ಲಿ ತೋರಿಸುತ್ತಿದ್ದೇವೆ ಹೆಲಿಕಾಪ್ಟರ್ ಬ್ಲೇಡ್ ಇದೆ ಉತ್ತಮವಾದ ನೆರಳು ಮತ್ತು ಇತರ ವಸ್ತುಗಳು ಇವೆ ಸಾಲಿಡ್ವರ್ಕ್ ಗಳನ್ನು ಬಳಸಿಕೊಂಡು ನಾವು ಅದನ್ನು ನಿರ್ಮಿಸಬಹುದು ನೀವು ಬ್ಲೇಡ್ಗಳನ್ನು ತಿರುಗಿಸಬಹುದು ಮತ್ತು ವಿಷಯಗಳನ್ನು ಸಹ ಗಮನಿಸಲು ಪ್ರಯತ್ನಿಸಬಹುದು ಗ್ರಿಡ್ ಉತ್ಪಾದನೆ ಮತ್ತು ಇತರ ತಂತ್ರಗಳಿಗಾಗಿ ಯಾರಾದರೂ ಇತರ ವಿಶೇಷ ನಿರಂತರ ಯಂತ್ರಶಾಸ್ತ್ರವನ್ನು ಬಳಸಲು ಪ್ರಯತ್ನಿಸುತ್ತಿದ್ದರೂ ಸಹ ಸಾಲಿಡ್ವರ್ಕ್ಸ್ ಯಾವಾಗಲೂ ಸಹಾಯಕವಾಗಿರುತ್ತದೆ ಅಂತೆಯೇ ಕನ್ವೇಯರ್ ಬೆಲ್ಟ್ಗಳಂತಹ ಮತ್ತೊಂದು ಕೈಗಾರಿಕಾ ಪ್ರಕ್ರಿಯೆಯನ್ನು ಇಲ್ಲಿ ನಾನು ನಿಮಗೆ ತೋರಿಸುತ್ತಿದ್ದೇನೆ ಇದು ರೋಲರ್ಗಳು ಬೇರಿಂಗ್ಗಳು ಮುಖ್ಯ ರಚನೆ ಮುಂತಾದ ಹಲವು ಭಾಗಗಳನ್ನು ಒಳಗೊಂಡಿದೆ ಇಲ್ಲಿ ನೆರಳಿನಂತಹದ್ದು ಮತ್ತು ಅನೇಕ ವಿಷಯಗಳಿವೆ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ನಿಂದ ಅಂತಹ ರೀತಿಯ ದೃಶ್ಯೀಕರಣವನ್ನು ಹೊಳಪು ಮಾಡಬಹುದು ಮತ್ತು ಈ ಸಾಫ್ಟ್ವೇರ್ ಪ್ಯಾರಾಮೀಟ್ರಿಕ್ ವೈಶಿಷ್ಟ್ಯಗೊಳಿಸಿದ ಆಧಾರಿತ ಮಾದರಿಯನ್ನು ಆಧರಿಸಿದೆ ಕೊನೆಯ ತರಗತಿಗಳಲ್ಲಿ ನಾವು ಪ್ಯಾರಾಮೀಟ್ರಿಕ್ ಮಾರ್ಪಾಡುಗಳನ್ನು ನೋಡಿದ್ದೇವೆ ಎಂದರೆ ನೀವು ಮೇಲ್ಮೈಗಳಂತಹದನ್ನು ನಿರ್ಮಿಸಲು ಬಯಸುತ್ತೀರಿ ನಿಮ್ಮಲ್ಲಿ ಕೇವಲ ಪ್ರತ್ಯೇಕ ಮಾಹಿತಿ ಇದೆ ಅಲ್ಲಿಂದ ಒಬ್ಬರು ಉಳಿದ ಬಿಂದುಗಳನ್ನು ನಿರ್ಮಿಸುವ ಮತ್ತು ಉತ್ತಮ ರೀತಿಯಲ್ಲಿ ದೃಶ್ಯೀಕರಿಸುವ ಸ್ಥಿತಿಯಲ್ಲಿರುತ್ತಾರೆ ಈ ರೀತಿಯ ಪ್ಯಾರಾಮೀಟ್ರಿಕ್ ವ್ಯತ್ಯಾಸವು ಈ ಸಾಫ್ಟ್ವೇರ್ನಿಂದ ಸಾಧ್ಯ ಮತ್ತು ಇದು ರಿವರ್ಸ್ ಎಂಜಿನಿಯರಿಂಗ್ ಅನ್ನು ಸಹ ಒಳಗೊಂಡಿದೆ ಇದರರ್ಥ ನೀವು ಈಗಾಗಲೇ ವಸ್ತುವನ್ನು ನಿರ್ಮಿಸಿದ್ದೀರಿ ನಂತರ ನೀವು ಅದನ್ನು ಡಿಸ್ಅಸೆಂಬಲ್ ಮಾಡಬಹುದು ಇದು ಯಾವ ರೀತಿಯ ವಸ್ತು ಯಾವ ರೀತಿಯ ಆಯಾಮಗಳು ಅದನ್ನು ಹೇಗೆ ವಿಶ್ಲೇಷಿಸಬಹುದು ಎಂಬುದನ್ನು ಗಮನಿಸಬಹುದು ಮತ್ತು ವಿಶೇಷವಾಗಿ ಸಾಲಿಡ್ವರ್ಕ್ಸ್ NURBS ವ್ಯವಸ್ಥೆಯನ್ನು ಬಳಸುತ್ತದೆ ಇದನ್ನು ಕೊನೆಯ ತರಗತಿಗಳಲ್ಲೇ ನಾವು ನೋಡಿದ್ದೇವೆ ನಾವು ಈ ಮೇಲ್ಮೈ ಮಾಡೆಲಿಂಗ್ ಅನ್ನು ನಿರ್ಮಿಸಲು ಹೋದಾಗ ನಾವು ಬೆಜಿಯರ್ ವಕ್ರಾಕೃತಿಗಳು ಬೆಜಿಯರ್ ಮೇಲ್ಮೈಗಳು ಮತ್ತು ಕೂನ್ ಮೇಲ್ಮೈಗಳಂತಹ ವಿಭಿನ್ನ ತಂತ್ರಗಳನ್ನು ಹೊಂದಿದ್ದೇವೆ ಸಾಲಿಡ್ವರ್ಕ್ಗಳು NURBS ಅನ್ನು ಬಳಸುತ್ತಿರುವ ಜನಪ್ರಿಯ ವಿಧಾನಗಳಲ್ಲಿ ಒಂದಾಗಿದೆ ಮತ್ತು ಇದು ಮುಖ್ಯವಾಗಿ ಬಹುಭುಜಾಕೃತಿಯ ಮಾದರಿಯನ್ನು ಬಳಸುತ್ತದೆ ಆದ್ದರಿಂದ ಮೇಲ್ಮೈ ನಿರ್ಮಾಣಕ್ಕಾಗಿ ಉತ್ತಮ ದೃಶ್ಯೀಕರಣದ ದೃಷ್ಟಿಯಿಂದ ಈ ಬಹುಭುಜಾಕೃತಿಗಳು ಹೇಗೆ ಸಹಾಯಕವಾಗಿವೆ ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ಇದು ಆಯಾಮದ ರೇಖಾಚಿತ್ರವನ್ನು ಬೆಂಬಲಿಸುತ್ತದೆ ಮತ್ತು ಈ ರೇಖಾಚಿತ್ರಗಳನ್ನು ನಿರ್ಮಿಸುವ ವಿಷಯದಲ್ಲಿ ಕಡಿಮೆ ನಿರ್ವಹಣೆಯನ್ನು ಸೃಷ್ಟಿಸುತ್ತದೆ ಸಾಲಿಡ್ವರ್ಕ್ಗಳ ಬಗ್ಗೆ ನಾವು ಕಲಿಯಲು ಹೋದಾಗ ಒಂದೆರಡು ಉದಾಹರಣೆಗಳನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸಿದಾಗ 2D ಆಬ್ಜೆಕ್ಟ್ಗಳು ಮತ್ತು 3D ಆಬ್ಜೆಕ್ಟ್ಗಳನ್ನು ನಿರ್ಮಿಸುವುದು ಎಷ್ಟು ಸುಲಭ ಎಂದು ನಾವು ನೋಡುತ್ತೇವೆ ಕೆಲವು ಸಮಸ್ಯೆಗಳಿವೆ ಏಕೆಂದರೆ ಪ್ರತಿಯೊಂದು ಸಾಫ್ಟ್ವೇರ್ ತನ್ನದೇ ಆದ ಅರ್ಹತೆಗಳನ್ನು ಹೊಂದಿದೆ ಮತ್ತು ಡಿಮೆರಿಟ್ಗಳನ್ನು ಸಹ ಹೊಂದಿದೆ STL ಫೈಲ್ಗಳನ್ನು ಆಮದು ಮಾಡಿಕೊಳ್ಳುವ ಒಂದು ಸೀಮಿತ ಸಾಮರ್ಥ್ಯವು ಬಹಳ ಸಣ್ಣ ವಿಷಯಗಳಾಗಿವೆ ಆದರೆ ಈ ದಿನಗಳಲ್ಲಿ ಈ ಫೈಲ್ಗಳಿಗಾಗಿ ಈ ವಿಶೇಷ ಸ್ವರೂಪಗಳನ್ನು ನಿರ್ವಹಿಸಲು ಸಹ ಸಾಲಿಡ್ವರ್ಕ್ಸ್ ಹೊಸ ವೈಶಿಷ್ಟ್ಯಗಳೊಂದಿಗೆ ಬರುತ್ತಿದೆ ಉದಾಹರಣೆಗೆ ಇದು SLDPRT ಸ್ವರೂಪ ಮೂಲತಃ ಸಾಲಿಡ್ವರ್ಕ್ಸ್ ಪಾರ್ಟ್ ಮಾಡೆಲಿಂಗ್ ಘನ ಕೆಲಸದ ಜೋಡಣೆ ರೀತಿಯ ವಿಷಯಗಳನ್ನು ಬೆಂಬಲಿಸುತ್ತದೆ ಆದರೆ STL ರೀತಿಯ ಫಾರ್ಮ್ಗಳಂತಹ ಹಳೆಯ ಸ್ವರೂಪಕ್ಕೆ ಯಾರಾದರೂ ಒಗ್ಗಿಕೊಂಡಿದ್ದರೆ ಆ ವಿಷಯಗಳನ್ನು ಆಮದು ಮಾಡಿಕೊಳ್ಳುವುದು ಸ್ವಲ್ಪ ಸಮಸ್ಯೆಯಾಗಿದೆ ಮತ್ತು ಒಬ್ಬರಿಗೆ ಹೆಚ್ಚುವರಿ ಬೆಂಬಲಗಳು ಮತ್ತು ಮಾಡ್ಯೂಲ್ಗಳು ಬೇಕಾಗಬಹುದು ಅದು ಬಹಳ ಸಣ್ಣ ವಿಷಯ ಆರಂಭಿಕರಿಗೆ ಇದು ಸಮಸ್ಯೆಯಾಗಬಹುದು ಆದ್ದರಿಂದ ಅದನ್ನು ಸುಲಭವಾಗಿ ನಿರ್ವಹಿಸಬಹುದು ಎರಡನೆಯ ವಿಷಯವೆಂದರೆ ನೀವು STL ಫೈಲ್ಗಳನ್ನು ಡೌನ್ಲೋಡ್ ಮಾಡಲು ಮತ್ತು ಸಂಪಾದಿಸಲು ಬಯಸಿದರೆ ದ್ವಿತೀಯಕ ಪ್ರೋಗ್ರಾಂ ಅಗತ್ಯವಾಗಿರಬೇಕು ಏಕೆಂದರೆ ನಾವು ಅದನ್ನು ಗುಂಪುಗಳ ಸಹಾಯದಿಂದ ಆನ್ಲೈನ್ ಸಂಪನ್ಮೂಲಗಳಲ್ಲಿ ಸುಲಭವಾಗಿ ಪಡೆಯಬಹುದು ಮತ್ತು ಮೂರನೆಯದು ಫೈಲ್ ಫಾರ್ಮ್ಯಾಟ್ ಔಟ್ಪುಟ್ ಫೈಲ್ ಫಾರ್ಮ್ಯಾಟ್ ಆಗಿದೆ ಮತ್ತು ಪೋಸ್ಟ್ ವಿನ್ಯಾಸ ಪ್ರಕ್ರಿಯೆಗೆ ಉದ್ದೇಶಿಸಿಲ್ಲ ಆ ಭಾಗಗಳು ಮತ್ತು ಜೋಡಣೆಗಳನ್ನು ಸಂಪಾದಿಸಲು ನೀವು ಸಾಲಿಡ್ವರ್ಕ್ಗಳನ್ನು ಮಾತ್ರ ಬಳಸಬಹುದು ಇದನ್ನು ನೀವು ನಿರ್ಮಿಸಿದ ನಂತರ ಆ ಫೈಲ್ ಅನ್ನು ಸಂಪಾದಿಸಲು ನೀವು ಬೇರೆ ಸಾಫ್ಟ್ವೇರ್ ಅನ್ನು ಬಳಸಲಾಗುವುದಿಲ್ಲ ಆ ಬೆಂಬಲ ಬಹಳ ಕಡಿಮೆ ಇವು ಸಣ್ಣಪುಟ್ಟ ಸಮಸ್ಯೆಗಳು ನಾವು ಸಾಲಿಡ್ವರ್ಕ್ಗಳೊಂದಿಗೆ ಅಂಟಿಕೊಂಡಿರುವವರೆಗೂ ಈ ಸಮಸ್ಯೆಗಳನ್ನು ಕಲಿಯಲು ಪ್ರಯತ್ನಿಸುತ್ತಿರುವುದು ಯಾವುದೇ ಕಷ್ಟವಲ್ಲ ವಿನ್ಯಾಸದಲ್ಲಿನ ಇತರ ಜನಪ್ರಿಯ ಸಾಫ್ಟ್ವೇರ್ ಆಟೋಕ್ಯಾಡ್ ತಯಾರಿಕೆಯಲ್ಲಿದೆ ಮತ್ತು ಈ ಆಟೋಕ್ಯಾಡ್ ಅನ್ನು ಮುಖ್ಯವಾಗಿ 1982 ರ ಹಿಂದೆಯೇ ಆಟೊಡೆಸ್ಕ್ ರಚಿಸಿದೆ ಕಂಪ್ಯೂಟರ್ಗಳನ್ನು ಬಳಸಿಕೊಂಡು ಈ ಕರಡು ರಚನೆಯನ್ನು ನಿರ್ಮಿಸುವ ವಿಷಯದಲ್ಲಿ ಇವರು ಮೊದಲ ಪ್ರವರ್ತಕರು ನೀವು ಮುಖ್ಯವಾಗಿ 2D ಪ್ರಿಂಟಿಂಗ್ ಅಥವಾ 2D ಡ್ರಾಫ್ಟಿಂಗ್ ನೀಲನಕ್ಷೆಗಳು ಮತ್ತು ಇತರ ವಿಷಯಗಳಿಗೆ ಹೋಗುತ್ತಿದ್ದರೆ ಇದು ಒಬ್ಬರಿಗೆ ಹೊಂದಬಹುದಾದ ಅತ್ಯುತ್ತಮ ಸಾಧನವಾಗಿದೆ ವಸ್ತುಗಳನ್ನು ನಿರ್ಮಿಸಲು ಇದು ಸುಲಭವಾದ ಮಾರ್ಗವಾಗಿದೆ ಮತ್ತು ವಿಶೇಷವಾಗಿ ನೀವು ಯಾವುದೇ ಕಾರ್ಯಾಗಾರಗಳಿಗೆ ಹೋಗುತ್ತಿದ್ದರೆ ಯಂತ್ರ ಮಳಿಗೆಗಳು ಇನ್ನೂ ಆಟೋಕ್ಯಾಡ್ ಸಾಕಷ್ಟು ಜನಪ್ರಿಯವಾಗಿದೆ ಏಕೆಂದರೆ ನಿಮ್ಮ ಮಾಹಿತಿಯನ್ನು ಅತ್ಯಂತ ಪರಿಣಾಮಕಾರಿ ರೀತಿಯಲ್ಲಿ ಕಳುಹಿಸಲು ನೀವು ಬಯಸುತ್ತೀರಿ ಆಟೋಕ್ಯಾಡ್ ನಿಮಗೆ ಆ ರೀತಿಯ ಪ್ರಯೋಜನವನ್ನು ನೀಡುತ್ತದೆ ಮಾಸ್ಟರ್ ಮ್ಯಾಕ್ರೋ ಸ್ಕ್ರಿಪ್ಟ್ಗಳ ಕಲಿಕೆಯ ರೇಖೆಯು ಕಡಿದಾದ ಮತ್ತು ಸರಳ ಭಾಗಗಳನ್ನು ಮೀರಿ ಚಲಿಸುತ್ತದೆ ನೀವು ಪ್ರೋಗ್ರಾಮಿಂಗ್ನಲ್ಲಿ ಸಮಂಜಸವಾಗಿ ಉತ್ತಮವಾಗಿದ್ದರೆ ನೀವು ಸುಲಭವಾಗಿ ಮ್ಯಾಕ್ರೋಸ್ಗಳನ್ನು ರಚಿಸಬಹುದು ಆಗ ನೀವು ಸಂಕೀರ್ಣವಾದ ರಚನೆಗಳನ್ನು ಸಹ ರಚಿಸಬಹುದು ಮತ್ತು ಇದು ಮುಖ್ಯವಾಗಿ ವೃತ್ತಿಪರರನ್ನು ಗುರಿಯಾಗಿರಿಸಿಕೊಳ್ಳುತ್ತದೆ ಮತ್ತು ವಿಷಯಗಳನ್ನು ನೋಡುವ ಅಲ್ಗಾರಿದಮಿಕ್ ಮಾರ್ಗಕ್ಕೆ ಹೋಗಲು ಇಷ್ಟಪಡುತ್ತದೆ ಮತ್ತು ಮೂರನೆಯದು 3D ಮಾದರಿಗಳು 3D ಮುದ್ರಣಕ್ಕಾಗಿ ಸುಲಭವಾಗಿ STL ಫೈಲ್ ಗಳಾಗಿ ಪರಿವರ್ತಿಸಬಹುದು ಆದ್ದರಿಂದ ನೀವು STL ವಸ್ತುಗಳಂತಹ ಹಳೆಯ ಶೈಲಿಯ ಸ್ವರೂಪಗಳಿಗೆ ಹೋಗುತ್ತಿರುವಾಗ ಆಟೋಕ್ಯಾಡ್ನ ಅಗಾಧವಾದ ಸಹಾಯವು ನಮಗೆ ಅನುಕೂಲವನ್ನು ನೀಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಆಟೋಕ್ಯಾಡ್ 360 ಮತ್ತು ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಗಳಲ್ಲಿ ಸಹ ಆಟೋಕ್ಯಾಡ್ ಲಭ್ಯವಿದೆ ಇದು ಸೀಮಿತ ಆವೃತ್ತಿಗಳನ್ನು ಹೊಂದಿದೆ ಆದ್ದರಿಂದ ಹಣ ಮತ್ತು ಇತರ ವಸ್ತುಗಳನ್ನು ಪಾವತಿಸುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಆದ್ದರಿಂದ ಇದು ಉಚಿತ ಸಾಫ್ಟ್ವೇರ್ ಅಲ್ಲ ಆದರೆ ಪಾವತಿಸಿದ ಸಾಫ್ಟ್ವೇರ್ ನ ಅನುಕೂಲವೆಂದರೆ ನಿರ್ಮಿಸಬಹುದಾದ ಸುಂದರವಾದ ವಿನ್ಯಾಸಗಳನ್ನು ಹೊಂದಬಹುದು ನೀವು ವೃತ್ತಿಪರರಾಗಿದ್ದರೆ ಇದು ವಸ್ತುಗಳನ್ನು ವಿನ್ಯಾಸಗೊಳಿಸುವ ವಿಷಯದಲ್ಲಿ ನಿಮಗೆ ಅಪಾರ ಸಹಾಯವನ್ನು ನೀಡುತ್ತದೆ ಈಗ ನಮ್ಮ ಕೋರ್ಸ್ಗಾಗಿ ನಾವು ಸಾಲಿಡ್ವರ್ಕ್ಗಳಿಗೆ ಆದ್ಯತೆ ನೀಡುತ್ತೇವೆ ಏಕೆಂದರೆ ಇದು ಬಹಳ ಆರಂಭಿಕರಿಗಾಗಿ ಅರ್ಥೈಸಿಕೊಳ್ಳುತ್ತದೆ ಅಲ್ಲಿ ಅವರಿಗೆ ಪ್ರೋಗ್ರಾಮಿಂಗ್ ಕೌಶಲ್ಯಗಳ ಬಗ್ಗೆ ಸ್ವಲ್ಪವೂ ಅಗತ್ಯವಿರುವುದಿಲ್ಲ ನೀವು ಈ ಸಾಲಿಡ್ವರ್ಕ್ಗಳನ್ನು ಕಾಣಬಹುದು ನೀವು ಸಾಲಿಡ್ವರ್ಕ್ಸ್ ಮೂಲಕ ಹೋಗಬಹುದು ಈ ದಿನಗಳಲ್ಲಿ ಹೆಚ್ಚಿನ ಕಾಲೇಜುಗಳು ಘನವಾದ ಕೆಲಸವನ್ನು ಹೊಂದಿರಬಹುದು ಆದ್ದರಿಂದ ಅದರ ಆಧಾರದ ಮೇಲೆ ನಾವು ಸಾಲಿಡ್ವರ್ಕ್ಸ್ನಲ್ಲಿ ಮೂಲಭೂತ ಪೂರ್ವಭಾವಿಗಳನ್ನು ನಿಮಗೆ ಕಲಿಸಲಿದ್ದೇವೆ ಒಮ್ಮೆ ನೀವು ಈ ತರಗತಿಯ ಮೂಲಕ ಹೋದರೆ 3D ವಸ್ತುಗಳನ್ನು ನಿರ್ಮಿಸುವಲ್ಲಿ ನೀವು ಹೆಚ್ಚು ಕಡಿಮೆ ಆರಾಮವಾಗಿರುತ್ತೀರಿ ನಾವು ನಂತರದ ತರಗತಿಗಳಲ್ಲಿ ಒಂದೆರಡು 3D ವಸ್ತುಗಳನ್ನು ಅಭ್ಯಾಸ ಮಾಡುತ್ತೇವೆ ಆದ್ದರಿಂದ ಸಾಲಿಡ್ವರ್ಕ್ಸ್ ಒಂದು ಚಿತ್ರಾತ್ಮಕ ಬಳಕೆದಾರ ಇಂಟರ್ಫೇಸ್ ಆಧಾರಿತ ಅಪ್ಲಿಕೇಶನ್ ಆಗಿದೆ ನೀವು ವಸ್ತುಗಳನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಮೊದಲ ಹಂತವೆಂದರೆ ನೀವು ಯಾವಾಗಲೂ ಸಾಲಿಡ್ವರ್ಕ್ಸ್ ಐಕಾನ್ ಅನ್ನು ಡಬಲ್ ಕ್ಲಿಕ್ ಮಾಡಬೇಕು ಆದ್ದರಿಂದ ಅದು ಅದನ್ನು ತೆರೆಯುತ್ತದೆ ಇದು ವಿಂಡೋವನ್ನು ತೆರೆಯುತ್ತದೆ ನಂತರ ವಸ್ತುವನ್ನು ನಿರ್ಮಿಸಲು ನೀವು ಹೊಸದನ್ನು ಕ್ಲಿಕ್ ಮಾಡಬೇಕು ನಂತರ ನೀವು ಭಾಗ ರೇಖಾಚಿತ್ರದೊಂದಿಗೆ ಹೋಗಿ ಅದನ್ನು ಹಂತ ಹಂತವಾಗಿ ನಿರ್ಮಿಸಿ ಮತ್ತು ಕೆಲಸವನ್ನು ಮುಗಿಸಿ ಇದನ್ನು ನಾವು ಅಭ್ಯಾಸ ಮಾಡುವಾಗ ನೋಡುತ್ತೇವೆ ಮೊದಲ ಹಂತವು ಯಾವಾಗಲೂ ಡಬಲ್ ಕ್ಲಿಕ್ ಆಗುತ್ತದೆ ನಂತರ ಅದು ವಿಂಡೋವನ್ನು ತೆರೆಯುತ್ತದೆ ನೀವು ಭಾಗ ರೇಖಾಚಿತ್ರವನ್ನು ಆರಿಸಿಕೊಳ್ಳಿ ನಂತರ ಪಾಥ್ ಡ್ರಾಯಿಂಗ್ ಅನ್ನು ಸೆಳೆಯಲು ಹೋಗಿ ತದನಂತರ ನಿಯಮಿತವಾಗಿ ವಸ್ತುಗಳನ್ನು ಸೆಳೆಯುವ ಮೂಲಕ ಫೈಲ್ ಅನ್ನು ಸೇವ್ ಮಾಡಬೇಕು ಏಕೆಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಈ ಮೌಸ್ ಎಡ ಕ್ಲಿಕ್ ಬಲ ಕ್ಲಿಕ್ ರೀತಿಯ ವಿಷಯ ಪರಿಚಯವಿಲ್ಲ ಆದ್ದರಿಂದ ನಾವು ಆ ಮಾಹಿತಿಯನ್ನು ಮರುಪಡೆಯಲು ಹೋಗುತ್ತೇವೆ ನೀವು ಯಾವಾಗಲೂ ಎಡ ಮೌಸ್ ಬಟನ್ ಅನ್ನು ಬಳಸುತ್ತೀರಿ ನೀವು ಮೌಸ್ ಹೊಂದಿದ್ದರೆ ಆ ಮೌಸ್ ಬಲ ಎಡವು ಇರುತ್ತದೆ ಆದ್ದರಿಂದ ನಾವು ಬಳಸಲು ಹೊರಟಿರುವ ಎಡ ಮೌಸ್ ಯಾವುದೇ ಆಜ್ಞೆಗಳು ಗುಂಡಿಗಳು ಜಾಮಿಟ್ರಿ ಅಥವಾ ಇತರ ಅಂಶಗಳನ್ನು ಆಯ್ಕೆ ಮಾಡಲು ಫೈಲ್ ಅಥವಾ ಫೋಲ್ಡರ್ ಅನ್ನು ತ್ವರಿತವಾಗಿ ತೆರೆಯಲು ನೀವು ಆ ಎಡ ಮೌಸ್ ಅನ್ನು ಡಬಲ್ ಕ್ಲಿಕ್ ಮಾಡಿ ಇವುಗಳು ನಾವು ಬಳಸುವ ರೀತಿಯ ಶಾರ್ಟ್ಕಟ್ಗಳಾಗಿವೆ ಮತ್ತು ಆ ಮೌಸ್ ಬಟನ್ನ ಬಲಭಾಗದಲ್ಲಿ ಯಾವುದೇ ಶಾರ್ಟ್ಕಟ್ ಮೆನುವನ್ನು ನಾವು ಅದನ್ನು ತ್ವರಿತವಾಗಿ ನವೀಕರಿಸಲು ಬಯಸುತ್ತೇವೆ ಆದ್ದರಿಂದ ಪಾಯಿಂಟ್ಗಳನ್ನು ಆರಿಸುವಾಗ ಅಥವಾ ಪಾಯಿಂಟ್ಗಳು ಅಥವಾ ವಕ್ರಾಕೃತಿಗಳನ್ನು ನವೀಕರಿಸುವಲ್ಲಿ ಮೌಸ್ ನಮಗೆ ಅಗಾಧವಾದ ಸಹಾಯವಾಗಿದೆ ಮತ್ತು ಈ ಸಾಲಿಡ್ವರ್ಕ್ಸ್ನಾದ್ಯಂತದ ಪ್ರಮುಖ ವಿಷಯವೆಂದರೆ ನಾವು ಏನು ಮಾಡಲಿದ್ದೇವೆ ಎಂಬುದನ್ನು ನೀವು ನಿಯಮಿತವಾಗಿ ಡ್ರಾಯಿಂಗ್ ಅನ್ನು ಸೇವ್ ಮಾಡಬೇಕು ಈ ವಿಂಡೋದ ಗಾತ್ರವನ್ನು ಬದಲಾಯಿಸಲು ನೀವು ಬಯಸುತ್ತೀರಿ ಅದನ್ನು ನಾವು ನಂತರ ನೋಡುತ್ತೇವೆ ನಿಮ್ಮ ಕೀಪ್ಯಾಡ್ನಲ್ಲಿ ನೀವು ಮೇಲಿನ ಬಾಣ ಅಡ್ಡ ಬಾಣ ಇನ್ನೊಂದು ಬದಿಯ ಬಾಣ ಮತ್ತು ಕೆಳ ಬದಿಯ ಬಾಣದಂತಹ ಗುಂಡಿಗಳಿವೆ ವಿಂಡೋದ ಗಾತ್ರವನ್ನು ಬದಲಾಯಿಸಲು ನೀವು ಈ ಸಂಯೋಜನೆಗಳನ್ನು ಬಳಸುತ್ತೀರಿ ಬಹುಶಃ ಮೇಲಕ್ಕೆ ಚಲಿಸಬಹುದು ಮತ್ತು ಹೆಚ್ಚಾಗಬಹುದು ವಿಸ್ತರಿಸಬಹುದು ಮತ್ತು ಇತರ ವಿಷಯಗಳನ್ನು ಮಾಡಬಹುದು ಗಾತ್ರವನ್ನು ಹೆಚ್ಚಿಸಲು ನೀವು ಈ ಅಡ್ಡ ಬಟನ್ಗಳನ್ನು ಒಟ್ಟಿಗೆ ಬಳಸಿ ಅಂತೆಯೇ ನೀವು ಆ ಗಾತ್ರವನ್ನು ಹೆಚ್ಚಿಸಲು ಬಯಸುತ್ತೀರಿ ಈ ಎರಡು ಗುಂಡಿಗಳನ್ನು ಒಟ್ಟಿಗೆ ಬಳಸಿ ನೀವು ಅವುಗಳನ್ನು ಒಟ್ಟಿಗೆ ಒತ್ತಿರಿ ಇದರಿಂದ ಅದು ಗಾತ್ರವನ್ನು ದೊಡ್ಡದಾಗಿಸುತ್ತದೆ ಅಥವಾ ಬದಲಾಯಿಸುತ್ತದೆ ಆದ್ದರಿಂದ ಇವುಗಳನ್ನು ನಾವು ಬಳಸುತ್ತೇವೆ ಈಗ ಮೊದಲನೆಯದಾಗಿ ನಾವು ಸಾಲಿಡ್ವರ್ಕ್ಸ್ನಲ್ಲಿ ಕೆಲವು ಕೀವರ್ಡ್ಗಳನ್ನು ಕಲಿಯಬೇಕಾಗಿದೆ ಈ ಸಾಲಿಡ್ವರ್ಕ್ಗಳನ್ನು ಡಬಲ್ ಕ್ಲಿಕ್ ಮಾಡಿದ ನಂತರ ನಾವು ಪ್ಯಾನಲ್ ನಂತಹದನ್ನು ಹೊಂದಿರುತ್ತೇವೆ ಅಲ್ಲಿ ಈ ರೀತಿಯ ಕೆಲವು ವಿಷಯಗಳು ಡೇಟಾ ಎಂದು ಉಲ್ಲೇಖಿಸಲ್ಪಡುತ್ತವೆ ಕೆಲವು ಇತರ ಸ್ಥಳಗಳು ಕೆಲವು ಇತರ ಡೇಟಾಗಳನ್ನು ಉಲ್ಲೇಖಿಸುತ್ತದೆ ಕೆಲವು ಇತರ ಸ್ಥಳಗಳನ್ನು ಉಲ್ಲೇಖಿಸಲಾಗುತ್ತದೆ ಟೂಲ್ಬಾರ್ಗಳ ಮೆನುವಿನಂತೆ ಏನಾದರೂ ಇರುತ್ತದೆ ಮತ್ತು ಅನೇಕ ವಿಷಯಗಳು ಇರುತ್ತವೆ ನಮ್ಮ ಹೆಚ್ಚಿನ ರೇಖಾಚಿತ್ರವು ನಾವು ಈ X ಸ್ಥಳದಲ್ಲಿ ಕೆಲಸ ಮಾಡುತ್ತೇವೆ ಉಳಿದಿರುವ ಮಬ್ಬಾದ ಭಾಗಗಳನ್ನು ನಾವು ಆ ಸಾಧನಗಳನ್ನು ಬಳಸುವುದರ ಆಧಾರದ ಮೇಲೆ ಸೂಕ್ತವಾಗಿ ಆರಿಸಿಕೊಳ್ಳುತ್ತೇವೆ ಈಗ ಅವರು ಹೇಗೆ ಕಾಣುತ್ತಾರೆಂದು ನೋಡೋಣ ಉದಾಹರಣೆಗೆ ಅದರಲ್ಲಿ ನಾವು ಕೀವರ್ಡ್ ಹೆಸರು ವೈಶಿಷ್ಟ್ಯ ನಿರ್ವಾಹಕವನ್ನು ಕಾಣಬಹುದು ಆ ವೈಶಿಷ್ಟ್ಯ ನಿರ್ವಾಹಕದಲ್ಲಿ ನಾವು ಮುಂಭಾಗ ಮೇಲ್ಭಾಗ ಬಲ ಸಮತಲ ಗಳಂತಹದ್ದನ್ನು ಹೊಂದಿರಬಹುದು ನಾವು ಈ ವಸ್ತುಗಳನ್ನು ನಿರ್ಮಿಸುವಾಗ ನಾನು ಸಾಂದರ್ಭಿಕವಾಗಿ ಮುಂಭಾಗದ ನೋಟ ಬಲಭಾಗದ ನೋಟ ಅಡ್ಡ ನೋಟ ಅಥವಾ ನಾವು ಯಾವ ಕಡೆ ನಿರ್ಮಿಸಲು ಬಯಸುತ್ತೀರೋ ಅದನ್ನು ನಿರ್ಮಿಸಲು ಬಯಸುತ್ತೇವೆಯೇ ಎಂದು ಕ್ಲಿಕ್ ಮಾಡಬೇಕಾಗಬಹುದು ಆ ಉದ್ದೇಶಕ್ಕಾಗಿ ನಮಗೆ ಕೆಲವು ಆಯ್ಕೆಗಳಿವೆ ಅಂತೆಯೇ ನಾನು ವಸ್ತುವನ್ನು ಹೊರತೆಗೆಯುತ್ತಿದ್ದೇನೆ ಕಟ್ ಮಾಡುತ್ತಿದ್ದೇನೆ ಕೆಲವು ಮೇಲ್ಮೈಯನ್ನು ಭರ್ತಿ ಮಾಡುತ್ತೇನೆ ಈ ರೀತಿಯ ವಸ್ತುಗಳನ್ನು ಚಾಂಫರಿಂಗ್ ಮಾಡುತ್ತೇನೆ ಈ ಕಾರ್ಯಾಚರಣೆಗಳು ಏನೇ ಇರಲಿ ನಾವು ಕರೆಯುವ ವೈಶಿಷ್ಟ್ಯಗಳು ಮತ್ತು ಆ ವ್ಯವಸ್ಥಾಪಕ ಅಥವಾ ನಿಮ್ಮ ಸಾಲಿಡ್ವರ್ಕ್ನ ಆ ಭಾಗವನ್ನು ನಾವು ವೈಶಿಷ್ಟ್ಯನಿರ್ವಾಹಕ ಎಂದು ಕರೆಯುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ಸಾಲಿಡ್ವರ್ಕ್ಗಳಿಗಾಗಿ ನಾವು ಅದನ್ನು ಎಡಭಾಗದಲ್ಲಿ ನೋಡುತ್ತೇವೆ ಎಲ್ಲೋ ಇಲ್ಲಿ ನಾವು ಆ ವೈಶಿಷ್ಟ್ಯ ನಿರ್ವಾಹಕರನ್ನು ಹೊಂದಿದ್ದೇವೆ ಪ್ರಾಪರ್ಟಿ ಮ್ಯಾನೇಜರ್ನಂತೆಯೂ ಇದೆ ಆದ್ದರಿಂದ ನೀವು ಆ ವೈಶಿಷ್ಟ್ಯ ನಿರ್ವಾಹಕರನ್ನು ನೋಡುತ್ತಿದ್ದರೆ 3 ಬಟನ್ಗಳು 1 2 ಮತ್ತು 3 ಇವೆ ಪ್ರತಿಯೊಬ್ಬರೂ ಈ ಪ್ರತಿಯೊಂದು ವ್ಯವಸ್ಥಾಪಕರನ್ನು ಪ್ರತಿನಿಧಿಸುತ್ತಾರೆ ಆದ್ದರಿಂದ ಮೊದಲ ಬಟನ್ ವೈಶಿಷ್ಟ್ಯ ನಿರ್ವಾಹಕವಾಗಿದೆ ಈಗ ನಾವು ಆ ಎರಡನೇ ಬಟನ್ಗೆ ಹೋಗೋಣ ಅದನ್ನು ನಾವು ಪ್ರಾಪರ್ಟಿ ಮ್ಯಾನೇಜರ್ ಎಂದು ಕರೆಯುತ್ತೇವೆ ಅದರಲ್ಲಿ ನಾನು ಯಾವ ಮುಖವನ್ನು ನೋಡುತ್ತಿದ್ದೇನೆ ಆ ಮುಖವನ್ನು ಯಾವುದೇ ಅಂಚಿನಿಂದ ಸೇರಿಸಲಾಗಿದೆಯೆ ಅಥವಾ ಇಲ್ಲವೇ ಮೆಶ್ ಮಾಡಲಾಗಿದೆಯೆ ಮತ್ತು ಯಾವ ರೀತಿಯ ಘನವಸ್ತುಗಳು ಎಂದು ತಿಳಿಯುವ ಸ್ಥಿತಿಯಲ್ಲಿ ನೀವು ಇರುತ್ತೀರಿ ಆದ್ದರಿಂದ ಈ ಗುಣಲಕ್ಷಣಗಳನ್ನು ನಾವು ಈ ಎರಡನೇ ಬಟನ್ ಅಲ್ಲಿ ಪಡೆಯುತ್ತೇವೆ ಅಲ್ಲಿ ನೀವು ಖಾಲಿ ಪುಟದಂತಹ ಐಕಾನ್ ಅನ್ನು ಹೊಂದಿರುತ್ತೀರಿ ಮತ್ತು ಮೂರನೆಯ ಒಂದು ಆಯ್ಕೆ ಇದೆ ಅದನ್ನು ನಾವು ಕಾನ್ಫಿಗರೇಶನ್ ಮ್ಯಾನೇಜರ್ ಎಂದು ಕರೆಯುತ್ತೇವೆ ಅದರಲ್ಲಿ ನಾವು ಹೊಂದಿರುವ ವಸ್ತು ಗುಣಲಕ್ಷಣಗಳು ಗಾತ್ರ ತೂಕ ಆಯಾಮಗಳು ಮತ್ತು ಇತರ ವಸ್ತುಗಳು ಏನೆಂದು ಇದು ತೋರಿಸುತ್ತದೆ ಕಾಲಾನಂತರದಲ್ಲಿ ನಾವು ಈ ಪದಗಳೊಂದಿಗೆ ಒಗ್ಗಿಕೊಳ್ಳುತ್ತೇವೆ ಮತ್ತು ಏನಾಗುತ್ತಿದೆ ಎಂಬುದನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಕಲಿಯುವ ಆನ್ಲೈನ್ನಲ್ಲಿ ಸಾಲಿಡ್ವರ್ಕ್ಸ್ ಒಂದನ್ನು ಕಲಿಯುವ ಬಗ್ಗೆ ಯಾವುದೇ ತಾಂತ್ರಿಕ ಸಹಾಯದ ಅಗತ್ಯವಿರುವ ಹೆಚ್ಚಿನ ಸಂಪನ್ಮೂಲಗಳು ಹೊಸ ಡಾಕ್ಯುಮೆಂಟ್ ಅನ್ನು ಹೇಗೆ ರಚಿಸುವುದು ಹೊಸ ಡಾಕ್ಯುಮೆಂಟ್ ಅನ್ನು ಹೇಗೆ ತೆರೆಯುವುದು ಅಥವಾ ಆನ್ಲೈನ್ ಟ್ಯುಟೋರಿಯಲ್ಗಳನ್ನು ಹೇಗೆ ಪಡೆಯುವುದು ಅಥವಾ ಬಹುಶಃ ಕೆಲವು ಇತರ ಚಂದಾದಾರಿಕೆ ಸೇವೆಗಳು ಈ ರೀತಿಯ ವಿವರಗಳನ್ನು ನಾವು ಹೊಂದಲು ಬಯಸುತ್ತೇವೆ ಆದ್ದರಿಂದ ಯಾವಾಗಲೂ ಘನ ಕೆಲಸದ ಸಂಪನ್ಮೂಲಗಳಂತಹ ಶೀರ್ಷಿಕೆ ಇರುತ್ತದೆ ನೀವು ಅದನ್ನು ಅಲ್ಲಿ ಪೋಸ್ಟ್ ಮಾಡಬಹುದು ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸ್ಥಿತಿಯಲ್ಲಿ ನೀವು ಇರುತ್ತೀರಿ ಮತ್ತು ಇನ್ನೂ ಒಂದು ಕೀವರ್ಡ್ ಹೆಸರು ವಿನ್ಯಾಸ ಗ್ರಂಥಾಲಯವಿದೆ ಈ ಸೂಕ್ತ ಸ್ಥಳದಲ್ಲಿ ನಾವು ಹೇಗೆ ಎಳೆಯುತ್ತೇವೆ ಮತ್ತು ಬಿಡುತ್ತೇವೆ ಎಂಬುದರ ಆಧಾರದ ಮೇಲೆ ಆ ಸಾಧನವು ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಬರುತ್ತದೆ ಅಲ್ಲಿ ನಾವು ಅಸೆಂಬ್ಲಿಗಳೊಂದಿಗೆ ಹೋಗುತ್ತೇವೆಯೇ ನಾವು ಯಾವುದೇ ವೈಶಿಷ್ಟ್ಯಗಳನ್ನು ಮುಟ್ಟಿದ್ದೇವೆಯೇ ನಾವು ಯಾವುದೇ ಟಿಪ್ಪಣಿಗಳನ್ನು ನೀಡಿದ್ದೇವೆ ಈ ಎಲ್ಲಾ ವಿವರಗಳನ್ನು ನಾವು ಹೊಂದಿದ್ದೇವೆ ಮತ್ತು ಆ ಮಾಹಿತಿಯು ಮತ್ತೆ ನಮಗೆ ಹಿನ್ನೆಲೆ ಮಾಹಿತಿಯಂತೆ ಇರುತ್ತದೆ ನೀವು ಫ್ಲೋರ್ ಶಾಪಿಂಗ್ ಮತ್ತು ಇತರ ವಿಷಯಗಳನ್ನು ನೋಡುತ್ತಿರುವಾಗ ನಾವು ಅದನ್ನು ವ್ಯಾಪಕವಾಗಿ ಬಳಸುತ್ತೇವೆ ನಮ್ಮ ಕೋರ್ಸ್ಗಾಗಿ ನಮಗೆ ಆ ಎಲ್ಲ ಮಾಹಿತಿಯ ಅಗತ್ಯವಿರುವುದಿಲ್ಲ ಸ್ಕೆಚ್ ಮಾಡುವುದು ಹೇಗೆ 3D ವಸ್ತುಗಳನ್ನು ಹೇಗೆ ತಯಾರಿಸುವುದು ಅವುಗಳನ್ನು ಹೇಗೆ ಜೋಡಿಸುವುದು ಮುಂತಾದ ಮೂಲಭೂತ ವಿಷಯಗಳು ನಮಗೆ ಅತ್ಯಂತ ಮುಖ್ಯವಾದ ವಿಷಯ ಮತ್ತು ನಾವು ಟೂಲ್ಬಾರ್ ಎಂದು ಕರೆಯುವ ಮತ್ತೊಂದು ಪ್ರಮುಖ ವಸ್ತು ಇದೆ ಇದು ವರ್ಕ್ಬೆಂಚ್ನಂತಿದೆ ಅಲ್ಲಿ ನೀವು ಹೆಚ್ಚಿನ ಸಾಧನಗಳನ್ನು ಪಡೆಯುತ್ತೀರಿ ಉದಾಹರಣೆಗೆ ನೀವು ವಸ್ತುವನ್ನು ಸ್ಕೆಚ್ ಮಾಡಲು ಬಯಸಿದರೆ ಆ ಆಬ್ಜೆಕ್ಟ್ ಸ್ಕೆಚ್ ಭಾಗವು ಇರುತ್ತದೆ ಏನಾದರೂ ಹೊರತೆಗೆಯುವಂತಹ ವಸ್ತುಗಳನ್ನು ಹೊಂದಿದ್ದರೆ ನೀವು ಅದನ್ನು ತುಂಬಲು ಬಯಸುತ್ತೀರಿ ವಿಭಿನ್ನ ರೀತಿಯ ಕಾರ್ಯತಂತ್ರಗಳ ಆಧಾರದ ಮೇಲೆ ಈ ಮೇಲ್ಮೈಗಳನ್ನು ಹೇಗೆ ಸುತ್ತುವುದು ನಾವು ನೋಡಿದ ಆ ರೀತಿಯ ತಂತ್ರಗಳನ್ನು ಹೇಗೆ ಹೊರತೆಗೆಯುವುದು ಚ್ಯಾಮ್ಫರಿಂಗ್ ಎಂದರೇನು ಭರ್ತಿ ಮಾಡುವುದು ಎಂದರೇನು ಎಂದು ನಾವು ನೋಡಿದ ಕೊನೆಯ ತರಗತಿಗಳಲ್ಲಿನ ವಿಷಯಗಳನ್ನು ನೀವು ಮತ್ತೊಮ್ಮೆ ಮೆಲುಕು ಹಾಕಲು ಹೇಳುತ್ತಿದ್ದೇನೆ ಮೇಲ್ಮೈಗಳನ್ನು ಸಹ ನಾವು ನೋಡಿದ್ದೇವೆ ಆದ್ದರಿಂದ ಅದು ತೆಗೆದುಕೊಳ್ಳುವ ವಿಶೇಷ ಕ್ರಮಾವಳಿಗಳು ಮತ್ತು ಅದನ್ನು ಕ್ಲಿಕ್ ಮಾಡುವುದರ ಮೂಲಕ ಸ್ವಯಂಚಾಲಿತವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ವಿಷಯವನ್ನು ಚಾಂಫರ್ ಮಾಡುತ್ತದೆ ಅದಕ್ಕಾಗಿ ನಾವು ಕೆಲವು ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಒದಗಿಸಬೇಕಾಗಬಹುದು ಮತ್ತು ಐಸೊಮೆಟ್ರಿಕ್ ವೀಕ್ಷಣೆಯನ್ನು ನೋಡಲು ನಾನು ಬಯಸುವಂತಹ ಹೆಚ್ಚುವರಿ ವಿಷಯಗಳಿವೆ ಬಹುಶಃ ನಾನು ಕೇವಲ ಉನ್ನತ ನೋಟವನ್ನು ಕೆಳಗಿನ ನೋಟವನ್ನು ನೋಡಲು ಬಯಸುತ್ತೇನೆ ಆ ರೀತಿಯ ವಿವರಗಳನ್ನು ಸಹ ನಾವು ಪಡೆಯುತ್ತೇವೆ ಅಥವಾ ನಾವು ಕೆಲವು ವಿಶೇಷ ಗಮನವನ್ನು ನೀಡಲು ಬಯಸುತ್ತೇವೆ ನಾವು ಟೇಪರಿಂಗ್ ನಂತಹದನ್ನು ನೀಡಲು ಬಯಸುತ್ತೇವೆ ಆದ್ದರಿಂದ ಈ ಮಟ್ಟದಲ್ಲಿ ಎಲ್ಲಾ ಸ್ಟೀಲ್ಸ್ ಉಪಕರಣಗಳು ಲಭ್ಯವಾಗುತ್ತವೆ ಆದ್ದರಿಂದ ನಿಮ್ಮ ಪರಿಣತಿಯ ಆಧಾರದ ಮೇಲೆ ನೀವು ಎಷ್ಟು ತಯಾರಿಸಲು ಹೊರಟಿದ್ದೀರಿ ಈ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ಸ್ಥಿತಿಯಲ್ಲಿರುತ್ತೀರಿ ಈಗ ಈ ಸಂಪೂರ್ಣ ಕೀವರ್ಡ್ಗಳ ಮಾಹಿತಿಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳಲು ಬಯಸಿದರೆ ನಾವು ಅದನ್ನು ಹೊಂದಲು ಈ ರೀತಿ ಮಾತ್ರವಲ್ಲ ಕೆಲವೊಮ್ಮೆ ನಿಮ್ಮ ಸಾಫ್ಟ್ವೇರ್ ಸಮಸ್ಯೆಗಳಿಂದಾಗಿ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸಬಹುದು ಆದರೆ ಸಾಮಾನ್ಯವಾಗಿ ಆ ಪದಗಳನ್ನು ನೋಡುವ ಮೂಲಕ ಅದು ಯಾವ ಭಾಗಕ್ಕೆ ಸೇರಿದೆ ಎಂಬುದನ್ನು ಗ್ರಹಿಸುವ ಸ್ಥಾನದಲ್ಲಿರುತ್ತೇವೆ ಅದನ್ನು ನೋಡೋಣ ಮೊದಲನೆಯದು ತ್ರಿಕೋನ ಆದ್ದರಿಂದ ನೀವು ಸೆಳೆಯುವ ಯಾವುದೇ ಸಂಗತಿಗಳು ಆ ವಸ್ತುವಿನ ಈ ಕೆಂಪು ಭಾಗದೊಳಗೆ ನಿರ್ಮಿಸಲಾಗುವುದು ನೀವು ಆಯ್ಕೆ ಮಾಡುವ ಟರ್ಮಿನಲ್ ಇದಾಗಿದೆ ರೇಖೆಯ ಮೂಲಕ ಸಂಪರ್ಕ ಕಲ್ಪಿಸಬೇಕು ಟರ್ಮಿನಲ್ನಲ್ಲಿ ಇದು ಯಾವಾಗಲೂ ನಿಮಗೆ x ಅಕ್ಷದ ದಿಕ್ಕು y ಅಕ್ಷದ ದಿಕ್ಕು z ಅಕ್ಷದ ದಿಕ್ಕನ್ನು ಸಹ ತೋರಿಸುತ್ತದೆ ನೀವು ಅದನ್ನು ತಿರುಗಿಸಿದಾಗ ಒಂದು ಆಯ್ಕೆ ಇದೆ ಈ ತ್ರಿಕೋನ ಸಹ ತಿರುಗುತ್ತದೆ ಆದ್ದರಿಂದ ಈ ಗ್ರಾಫಿಕ್ಸ್ ಪ್ರದೇಶದಲ್ಲಿ ಕೆಲಸ ಮಾಡುವ ಹೆಚ್ಚಿನ ರೇಖಾಚಿತ್ರಗಳು ತ್ರಿಕೋನವನ್ನು ಒಳಗೊಂಡಿರುತ್ತವೆ ಮತ್ತು ಎರಡನೆಯ ಭಾಗವು ಆಯಾಮವಾಗಿದೆ ನೀವು ಸೆಂಟಿಮೀಟರ್ ಮಿಲಿಮೀಟರ್ ಇಂಚುಗಳಲ್ಲಿ ಕೆಲಸ ಮಾಡುತ್ತಿದ್ದೀರಾ ಎಂದು ಆ ರೀತಿಯ ಘಟಕಗಳನ್ನು ಅಲ್ಲಿ ಉಲ್ಲೇಖಿಸಲಾಗುತ್ತದೆ ನೀವು ಆ ಆಯ್ಕೆಯನ್ನು ಕ್ಲಿಕ್ ಮಾಡಿದರೆ ಅದು ನಿಮಗೆ ವಿಭಿನ್ನ ವಿಷಯಗಳನ್ನು ತೋರಿಸುತ್ತದೆ ಆದ್ದರಿಂದ ನೀವು ಅದನ್ನು ಹೊಂದಿಸಬೇಕು ಅಭ್ಯಾಸಕ್ಕಾಗಿ ನಾವು ಒಂದು ರೀತಿಯ ಘಟಕಗಳೊಂದಿಗೆ ಹೋಗುತ್ತೇವೆ ನಾವು ಒಗ್ಗಿಕೊಂಡ ನಂತರ ಆ ಆಯಾಮಗಳನ್ನು ಕ್ಲಿಕ್ ಮಾಡುವುದರ ಮೂಲಕ ಅದನ್ನು ಹೇಗೆ ಬದಲಾಯಿಸುವುದು ಎಂದು ನಾವು ಕಲಿಯುತ್ತೇವೆ ಆದರೆ ನಿಮ್ಮ ಜಾಮಿಟ್ರಿಯ ಉದ್ದಕ್ಕೂ ನೀವು ಒಂದು ವ್ಯವಸ್ಥೆಯ ಘಟಕಗಳಲ್ಲಿ ಕೆಲಸ ಮಾಡಬೇಕೆಂದು ನೆನಪಿಡಿ ನೀವು ಏನಾದರೂ ವಸ್ತುವನ್ನು ರಚಿಸಿ ಅದನ್ನು ಭಾಗ ರೇಖಾಚಿತ್ರದಂತೆ ಸೇವ್ ಮಾಡಿ ನಂತರ ನೀವು ಅದನ್ನು ಜೋಡಿಸಲು ಬಯಸುತ್ತೀರಿ ಈ ಘಟಕಗಳು ಭೇಟಿಯಾಗದ ಹೊರತು ನೀವು ಪರಿಣಾಮಕಾರಿ ರೇಖಾಚಿತ್ರವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಒಂದು ರೀತಿಯ ಘಟಕಗಳೊಂದಿಗೆ ಸಾರ್ವಕಾಲಿಕ ಸ್ಥಿರವಾಗಿರಿ ಮತ್ತು ಇಲ್ಲಿ ವೀಕ್ಷಣೆಗಳು ಲಭ್ಯವಿರುತ್ತವೆ ಆದ್ದರಿಂದ ಐಸೊಮೆಟ್ರಿಕ್ ವೀಕ್ಷಣೆಗಳು ಉನ್ನತ ನೋಟ ಮುಂಭಾಗದ ನೋಟ ಈ ವಿಷಯಗಳನ್ನು ಅದನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಅದನ್ನು ಹೊಂದಿರುತ್ತೀರಿ ಜೂಮ್ ಇನ್ ಜೂಮ್ ಔಟ್ ಬಟನ್ ಸಹ ಇರುತ್ತದೆ ಬಣ್ಣ ಸಂಯೋಜನೆಗಳು ಸಹ ಅಲ್ಲಿ ಲಭ್ಯವಿದೆ ನಾವು ಅದನ್ನು ಬಳಸಬಹುದು ಮತ್ತು ಹೆಚ್ಚಿನ ಮೆನುವನ್ನು ನಾವು ಇಲ್ಲಿ ಹೊಂದಿದ್ದೇವೆ ನೀವು ಫೈಲ್ ಅನ್ನು ಸೇವ್ ಮಾಡಲು ಬಯಸುತ್ತೀರಿ ನೀವು ಅದನ್ನು ಎಡಿಟ್ ಮಾಡಲು ಬಯಸುತ್ತೀರಿ ನೀವು ಉಪಕರಣಗಳು ಮತ್ತು ಇತರ ವಸ್ತುಗಳನ್ನು ಸೇರಿಸಲು ಬಯಸುತ್ತೀರಿ ಅಂತಹ ಮೆನುವನ್ನು ನಾವು ಇಲ್ಲಿ ಹೊಂದಿದ್ದೇವೆ ಮತ್ತು ನಾನು ಹೇಳಿದಂತೆ ವೈಶಿಷ್ಟ್ಯಗಳ ವ್ಯವಸ್ಥಾಪಕರು ಆ ವಿಷಯಗಳು ಇಲ್ಲಿ ಮೊದಲ ಬಟನ್ನಲ್ಲಿ ಲಭ್ಯವಿರುತ್ತವೆ ಆದ್ದರಿಂದ ಇದು ನಿಮ್ಮ ಮುಂಭಾಗ ಮೇಲ್ಭಾಗ ಬಲ ಮತ್ತು ನಾವು ಮಾಡಿದ ಯಾವುದೇ ಅಧ್ಯಯನವನ್ನು ಒಳಗೊಂಡಿದೆ ಮತ್ತು ಹೆಚ್ಚುವರಿ ಕಾರ್ಯವನ್ನು ನಾವು ಏನು ಮಾಡಲು ಬಯಸುತ್ತೇವೆ ಅದನ್ನು ಈ ಕಾರ್ಯ ಪ್ಯಾನ್ನಲ್ಲಿ ನೀಡಲಾಗುವುದು ನಾವು ವಿಷಯಗಳನ್ನು ಕ್ಲಿಕ್ ಮಾಡುವುದನ್ನು ತೆರೆಯುವಾಗ ನಾವು ಈ ವಿಷಯಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೇವೆ ವಿಶೇಷವಾಗಿ ಸಾಲಿಡ್ವರ್ಕ್ಸ್ ನಾವು ವಿಭಜಿಸಲು ಹೋದರೆ ಅದು ಮುಖ್ಯವಾಗಿ 3 ಭಾಗಗಳನ್ನು ಹೊಂದಿರುತ್ತದೆ ನೀವು ಪ್ರತ್ಯೇಕ ಭಾಗಗಳನ್ನು ಸಿದ್ಧಪಡಿಸುತ್ತೀರಿ ಪ್ರತ್ಯೇಕ ಫೈಲ್ಗಳನ್ನು ಸೇವ್ ಮಾಡಿದ ನಂತರ ಜೋಡಿಸಲು ಆ ಪ್ರತ್ಯೇಕ ಭಾಗಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಇದರರ್ಥ ಉದಾಹರಣೆಗೆ ನಾನು ಕೌಶಲ್ಯದಿಂದ ಬಹುಶಃ ಪೆನ್ನಿನಂತಹ ವಸ್ತುವನ್ನು ನಿರ್ಮಿಸಲು ಬಯಸುತ್ತೇನೆ ನಾನು ಮೊದಲು ಕ್ಯಾಪ್ ಅನ್ನು ತಯಾರಿಸುತ್ತೇನೆ ನಾನು ಮರುಪೂರಣವನ್ನು ಸಿದ್ಧಪಡಿಸುತ್ತೇನೆ ಕೆಳಗಿನ ಭಾಗವನ್ನು ತಯಾರಿಸುತ್ತೇನೆ ಪ್ರತ್ಯೇಕ ಭಾಗಗಳನ್ನು ಸೇವ್ ಮಾಡುತ್ತೇನೆ ನಂತರ ಅದನ್ನು ಎಚ್ಚರಿಕೆಯಿಂದ ಲೋಡ್ ಮಾಡಿ ಅವುಗಳನ್ನು ಬಿಗಿಗೊಳಿಸಿ ಅವುಗಳಿಂದ ಪೆನ್ನಿನಂತಹ ಸಂಯೋಜಿತ ಭಾಗವನ್ನು ಮಾಡುತ್ತೇವೆ ಒಂದು ಚಕ್ರಕ್ಕೆ ಸಹ ಇದೇ ರೀತಿಯ ವಿಷಯ ಸಂಭವಿಸುತ್ತದೆ ಆಸನ ಸರಪಳಿ ಸ್ಪ್ರಾಕೆಟ್ ಚಕ್ರ ಟೈರ್ ಪ್ರತ್ಯೇಕ ಭಾಗಗಳನ್ನು ನೀವು ಎಚ್ಚರಿಕೆಯಿಂದ ತಯಾರಿಸಿ ಅವುಗಳನ್ನು ಸೇವ್ ಮಾಡಿದ ನಂತರ ಅವುಗಳನ್ನು ಲೋಡ್ ಮಾಡಿ ಜೋಡಿಸಬೇಕು ಮತ್ತು ವಸ್ತುಗಳನ್ನು ದೃಶ್ಯೀಕರಿಸಬೇಕು ಮತ್ತು ನಂತರ ನೀವು ಆ ಮಾಹಿತಿಯನ್ನು ಸ್ಥಳೀಯ ಅಂಗಡಿಯ ವ್ಯಕ್ತಿಯಂತೆ ಡ್ರಾಯಿಂಗ್ ಶೀಟಿನಿಂದ ವರ್ಗಾಯಿಸಲು ಬಯಸುತ್ತೀರಿ ಆದ್ದರಿಂದ ಡ್ರಾಯಿಂಗ್ ಶೀಟ್ ಸಿದ್ಧಪಡಿಸಿದ ನಂತರ ತಯಾರಿಸಲು ಒಂದು ಆಯ್ಕೆ ಇದೆ ಅದು ನಿಮಗೆ ಎರಡು ಆಯಾಮದ ಚಿತ್ರವನ್ನು ನೀಡುತ್ತದೆ ಅದನ್ನು ನೀವು ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳಬಹುದು ಆದ್ದರಿಂದ ಯಾರು ತಯಾರಿಸಲು ಹೋದರೂ ಅವರು ಅದನ್ನು ಸಿದ್ಧಪಡಿಸುತ್ತಾರೆ ಆದ್ದರಿಂದ ನಾವು ಈ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಲು ಹೋದರೆ ನೀವು ವಸ್ತುಗಳನ್ನು ತಯಾರಿಸಬೇಕಾಗುತ್ತದೆ ಇದು ಒಂದೇ ವಸ್ತುವಾಗಿದ್ದರೆ ನೀವು ಏನು ತಯಾರಿಸಲಿದ್ದೀರಿ ಅದನ್ನು ಭಾಗರೇಖಾಚಿತ್ರ ಎಂದು ಕರೆಯುತ್ತೀರಿ ಇಲ್ಲಿ ಸಹ ನಾವು ಒಂದೇ ವಸ್ತುವಿನ ಭಾಗವನ್ನು ಮಾತ್ರ ತಯಾರಿಸಲಿದ್ದೇವೆ ಇದನ್ನು ನಾನು ಭಾಗ 1 ರಂತೆ ಸೇವ್ ಮಾಡುತ್ತೇನೆ ಮತ್ತು ಭಾಗ 2 ರಂತೆ ಸೇವ್ ಮಾಡುತ್ತೇನೆ ನಂತರ ನಾನು ಅದನ್ನು ಜೋಡಿಸಲು ಬಯಸುತ್ತೇನೆ ನಂತರ ನಾನು ಪ್ರತಿ ಭಾಗವನ್ನು ಲೋಡ್ ಮಾಡುತ್ತೇನೆ ನಂತರ ನಾನು ಪ್ರತಿ ಭಾಗವನ್ನು ಸಿದ್ಧಪಡಿಸುತ್ತೇನೆ ಅದನ್ನು ಲೋಡ್ ಮಾಡುತ್ತೇನೆ ಮತ್ತು ಸಂಯೋಗವನ್ನು ಮಾಡುತ್ತೇನೆ ಆದ್ದರಿಂದ ಒಂದು ವಸ್ತುವನ್ನು ಜೋಡಣೆಯಾಗಿ ನಾವು ಪಡೆಯುತ್ತೇವೆ ಈ ಹೆಚ್ಚಿನ ಸಂಗತಿಗಳು ನಡೆಯುವ ವಿಧಾನ ಇದು ಮತ್ತು ಅದರ ಮೇಲೆ ನಾವು ಡ್ರಾಯಿಂಗ್ ಶೀಟ್ ತಯಾರಿಸಲು ಬಯಸುತ್ತೇವೆ ನೀವು ಈ ಅಸೆಂಬ್ಲಿ ವಿಷಯವನ್ನು ಪ್ರತ್ಯೇಕ ಭಾಗಗಳಿಂದ ರಚಿಸಿದ ನಂತರ ಬಟನ್ ಆಯ್ಕೆಗಳಿವೆ ನೀವು ಅದನ್ನು ಕ್ಲಿಕ್ ಮಾಡುವ ಬಟನ್ಗಳು ಇರುತ್ತವೆ ಆದ್ದರಿಂದ ಇದು ಉನ್ನತ ನೋಟ ಯಾವುದು ಮುಂಭಾಗದ ನೋಟ ಯಾವುದು ಸೈಡ್ ವ್ಯೂ ಯಾವುದು ಮತ್ತು ಯಾವ ವಸ್ತುಗಳನ್ನು ಬಳಸಲಾಗಿದೆ ಯಾರ ಹೆಸರು ಇದೆ ಮತ್ತು ಅವರು ಸಿದ್ಧಪಡಿಸಿದಾಗ ಮತ್ತು ಇನ್ನಿತರ ವಿಷಯಗಳನ್ನು ನಿಮಗೆ ನೀಡುತ್ತದೆ ಆ ಆಯಾಮಗಳು ಹಸ್ತಚಾಲಿತ ಮಟ್ಟದಲ್ಲಿಯೂ ಸಹ ಇರುತ್ತವೆ ಆ ಹಾಳೆ ಯಾವುದು ಎಂದು ನಿರ್ಧರಿಸುವವರು ಅದನ್ನು ಎಚ್ಚರಿಕೆಯಿಂದ ಸೆಳೆಯಿರಿ ಹಿಂದಿನ ತರಗತಿಗಳಂತೆ ಕಾರ್ಯವನ್ನು ವಿಭಜಿಸಿ a b c d 1 2 3 4 ಮತ್ತು ಈ ಘಟಕಗಳ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ ಮತ್ತು ಬಹುಶಃ ಶೀರ್ಷಿಕೆಗಳ ಲೇಬಲ್ಗಳಂತೆಯೇ ಈ ಎಲ್ಲ ವಿಷಯಗಳನ್ನು ನಾವು ಕೈಯಾರೆ ಸಿದ್ಧಪಡಿಸುತ್ತಿದ್ದೇವೆ ಆದರೆ ಇಲ್ಲಿ ಸಾಫ್ಟ್ವೇರ್ ಮಟ್ಟದಲ್ಲಿ ನೀವು ನೇರವಾಗಿ ಆಯಾಮಗಳನ್ನು ಬಳಸಿ ಭಾಗವನ್ನು ರಚಿಸಿ ಅದನ್ನು ಜೋಡಿಸಿ ನಂತರ ನೀವು ಭಾಗಗಳನ್ನು ಬೇರ್ಪಡಿಸಲು ಬಯಸುತ್ತೀರಿ ಜೋಡಣೆಗಾಗಿ ಅಥವಾ ನೀವು ಮಾಡಬಹುದಾದ ಭಾಗ ರೇಖಾಚಿತ್ರಗಳಿಗಾಗಿ ನೀವು ನೇರವಾಗಿ ಆ ವೈಯಕ್ತಿಕ ರೇಖಾಚಿತ್ರಗಳನ್ನು ನಿರ್ಮಿಸಬಹುದು ಇಲ್ಲಿ ನಾವು ಆ ಭಾಗವನ್ನು ಸೆಳೆಯುವ ಮಾಹಿತಿಯನ್ನು ಹೊಂದಿದ್ದೇವೆ ಇದು ಜೋಡಣೆಯಾಗಿದ್ದರೆ ನೀವು ಪ್ರತ್ಯೇಕ ಭಾಗಗಳನ್ನು ಹೊಂದಿರುತ್ತೀರಿ ಮತ್ತು ಐಸೊಮೆಟ್ರಿಕ್ ವೀಕ್ಷಣೆಯನ್ನು ನೀವು ನೇರವಾಗಿ ಪಡೆಯುತ್ತೀರಿ ಆದ್ದರಿಂದ ಈ ಸಾಫ್ಟ್ವೇರ್ನಿಂದ ಕೈಯಾರೆ ಶ್ರಮದಾಯಕ ಕೆಲಸವನ್ನು ಸುಲಭವಾಗಿ ನೋಡಿಕೊಳ್ಳಲಾಗುತ್ತದೆ ಸಾಲಿಡ್ವರ್ಕ್ಗಳಲ್ಲಿ Solidworks ಇತರ ಕೀವರ್ಡ್ಗಳು ಸಹ ಒಳಗೊಂಡಿವೆ ಉದಾಹರಣೆಗೆ ಒಮ್ಮೆ ನೀವು ಈ ಸಾಲಿಡ್ವರ್ಕ್ಸ್ ಡ್ರಾಯಿಂಗ್ ಅನ್ನು ಸಿದ್ಧಪಡಿಸಿದರೆ ಬಾಸ್ ಎಕ್ಸ್ಟ್ರೂಡ್ ಕಟ್ ಹೋಲ್ ರೀತಿಯ ವಿಷಯ ಇರುತ್ತದೆ ಆದ್ದರಿಂದ ನಾವು ಮಾಡುವ ಯಾವುದೇ ಕಾರ್ಯಾಚರಣೆಗಳು ಇದನ್ನು ಕಡಿತಗೊಳಿಸುತ್ತವೆ ಇದು ಫಿಲೆಟ್ ರೀತಿಯ ಮೇಲ್ಮೈಗಳಂತೆ ಇರಬಹುದು ಇದನ್ನು ಸಹ ಕತ್ತರಿಸಲಾಗುತ್ತದೆ ಇಲ್ಲಿ ಹೊರತೆಗೆಯುವಿಕೆ ಸಂಭವಿಸಬಹುದು ಏಕೆಂದರೆ ಮೊದಲು ನಾವು ಕೆಲವು ವಸ್ತುವನ್ನು ನಿರ್ಮಿಸಿದ್ದೇವೆ ಮತ್ತು ನಂತರ ಅದನ್ನು 3 ಆಯಾಮಗಳಾಗಿ ಪ್ರಕ್ಷೇಪಿಸಿ ಆ ವಸ್ತುವನ್ನು ತುಂಬುತ್ತೇವೆ ನಂತರ ಆ ವಸ್ತು ನಮಗೆ ಸಿಗುತ್ತದೆ ಆದ್ದರಿಂದ ಈ ಎಲ್ಲಾ ಕಾರ್ಯಾಚರಣೆಗಳನ್ನು ನೀವು ಈ ವೈಶಿಷ್ಟ್ಯ ವ್ಯವಸ್ಥಾಪಕರಲ್ಲಿ ಹೊಂದಿರುತ್ತೀರಿ ಆದ್ದರಿಂದ ನಾವು ಮಾಡುತ್ತಿರುವ ಯಾವುದೇ ಕಾರ್ಯಾಚರಣೆಗಳು ಬಹಳ ಸ್ಪಷ್ಟವಾಗಿರುತ್ತವೆ ನಾವು ಒಂದು ಹಂತದಲ್ಲಿ ತಪ್ಪು ಮಾಡುತ್ತಿದ್ದರೂ ಸಹ ನಾವು ಅದನ್ನು ಅಳಿಸಬಹುದು ಮತ್ತು ಉಳಿದ ವಿಷಯಗಳೊಂದಿಗೆ ಮುಂದುವರಿಯಬಹುದು ಆದ್ದರಿಂದ ಈ ವೈಶಿಷ್ಟ್ಯವು ಸಾಲಿಡ್ವರ್ಕ್ಸ್ನಲ್ಲಿ ಪ್ರಬಲ ಪರಿಕಲ್ಪನೆಯಾಗಿದೆ ನಾವು ಮೂಲ ವೈಶಿಷ್ಟ್ಯ ಎಂದು ಕರೆಯುವ ಯಾವುದಾದರೂ ಪ್ರಾಥಮಿಕ ಆವೃತ್ತಿ ಅಥವಾ ರೇಖಾಚಿತ್ರದ ಆರಂಭಿಕ ಆವೃತ್ತಿಯಾಗಿದೆ ಉದಾಹರಣೆಗೆ ನಾನು ವಸ್ತುವನ್ನು ನಿರ್ಮಿಸಲು ಬಯಸಿದರೆ ಮೊದಲಿಗೆ ನಾನು ನೇರವಾಗಿ ಕತ್ತರಿಸಿದ ರಂಧ್ರಗಳನ್ನು ಮತ್ತು ಇತರ ವಸ್ತುಗಳನ್ನು ಮಾಡುವ ಭಾಗವಾಗಿರಬಾರದು ಮೊದಲು ನಾನು ಆಯತಾಕಾರದ ಬ್ಲಾಕ್ನಂತೆ ಏನನ್ನಾದರೂ ಮಾಡುತ್ತೇನೆ ಅದರ ಮೇಲೆ ನಾನು ಆ ಭಾಗವನ್ನು ತೆಗೆದುಹಾಕುತ್ತೇವೆ ಆದ್ದರಿಂದ ಈ ಸಂಪೂರ್ಣ ಭಾಗವನ್ನು ನಾವು ತೆಗೆದುಹಾಕುತ್ತೇವೆ ಆದ್ದರಿಂದ ಮೊದಲನೆಯದನ್ನು ನಾವು ಎಚ್ಚರಿಕೆಯಿಂದ ನಿರ್ಮಿಸಲಿದ್ದೇವೆ ಅದನ್ನು ನಾವು ಮೂಲ ವೈಶಿಷ್ಟ್ಯ ಎಂದು ಕರೆಯುತ್ತೇವೆ ಬಾಸ್ ವೈಶಿಷ್ಟ್ಯವೆಂದರೆ ನೀವು ವಸ್ತುಗಳನ್ನು ಮತ್ತು ಇತರ ವಸ್ತುಗಳನ್ನು ಸೇರಿಸುವ ಸ್ಥಳಗಳನ್ನು ವಿಸ್ತರಿಸಲು ಹೊರಟಿದ್ದೀರಿ ಆದ್ದರಿಂದ ನಾವು ಬಾಸ್ ಮಾಹಿತಿ ಮತ್ತು ಹೆಚ್ಚುವರಿ ವಿಷಯಗಳನ್ನು ಸೇರಿಸಲು ಹೊರಟಿದ್ದೇವೆ ಮತ್ತು ಸಾಲಿಡ್ವರ್ಕ್ಸ್ ಮಟ್ಟದಲ್ಲಿ ಇತರ ಕೀವರ್ಡ್ಗಳು ಸಹ ಒಳಗೊಂಡಿವೆ ನಾವು ಆಯತಾಕಾರದ ವಸ್ತುವನ್ನು ಸಿದ್ಧಪಡಿಸಿದ್ದೇವೆ ಮತ್ತು ವೃತ್ತವನ್ನು ರಚಿಸಿದ್ದೇವೆ ಮತ್ತು ಆ ಮೇಲ್ಮೈಯನ್ನು ತೆಗೆದುಹಾಕಿದ್ದೇವೆ ನಾವು ಕಟ್ ಎಂದು ಕರೆಯುತ್ತೇವೆ ಇತರ ವಸ್ತುಗಳನ್ನು ಸಹ ನಾವು ಕತ್ತರಿಸಿದ್ದೇವೆ ಆದರೆ ಇದು ನಾವು ಹೊಂದಿರುವ ಏಕರೂಪದ ಕಟ್ನಂತಿದೆ ಆದ್ದರಿಂದ ಒಬ್ಬರು ರಂಧ್ರದಂತಹ ಆಯ್ಕೆಯನ್ನು ಬಳಸಬಹುದು ನೀವು ಡ್ರಿಲ್ ರಂಧ್ರವನ್ನು drill hole ಮಾಡಲು ಬಯಸುತ್ತೀರಿ ಆದ್ದರಿಂದ ಆ ರಂಧ್ರದ ಆಯ್ಕೆಗಳು ನೇರವಾಗಿ ಲಭ್ಯವಿರುತ್ತದೆ ಕಟ್ನಂತಹ ವಿಶೇಷ ವೈಶಿಷ್ಟ್ಯವು ಕಟ್ನ ಆಳ depth of cut ಯಾವುದು ಚಾಪ ಯಾವುದು ಮತ್ತು ನಾವು ಇತರ ಆಯ್ಕೆಗಳನ್ನು ಕ್ಲಿಕ್ ಮಾಡುವ ಮೂಲಕ ಒದಗಿಸಬೇಕಾಗಬಹುದು ಫಿಲೆಟ್ ಮೇಲ್ಮೈ ಎಂಬ ಹೆಸರಿನ ಇನ್ನೊಂದು ವಸ್ತು ಇದೆ ಆದ್ದರಿಂದ ನಾವು ಅದನ್ನು ಸುಗಮ ಮೂಲೆಯಲ್ಲಿ ದುಂಡಾದಂತೆ ಮಾಡಲು ಬಯಸುತ್ತೇವೆ ಎಂದು ನಾವು ಈಗಾಗಲೇ ಆಕ್ಷೇಪಿಸಿದ್ದೇವೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ಆಯ್ಕೆಗಳನ್ನು ಕ್ಲಿಕ್ ಮಾಡುವ ಮೂಲಕ ನಾವು ಫಿಲೆಟ್ ಮೇಲ್ಮೈಯಂತಹದನ್ನು ರಚಿಸುತ್ತೇವೆ ಹಾಗೂ ನಾವು ಕಲಿಯುತ್ತಿರುವಾಗ ಅದನ್ನು ನೋಡುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಸಾಲಿಡ್ವರ್ಕ್ಸ್ನೊಂದಿಗೆ ಅಭ್ಯಾಸದ ವಿಷಯವಾಗಿ ಪ್ರಾರಂಭಿಸುತ್ತೇವೆ ಆದ್ದರಿಂದ ಹಂತ ಹಂತವಾಗಿ ನಾವು ಆಯತ ದೀರ್ಘವೃತ್ತ ವೃತ್ತ ವಕ್ರಾಕೃತಿಗಳನ್ನು ನಿರ್ಮಿಸುತ್ತೇವೆ ಮತ್ತು ಅದನ್ನು ಹೊರತೆಗೆಯಲು ಪ್ರಯತ್ನಿಸುತ್ತೇವೆ ಮತ್ತು ಹಾಗೆಯೇ ಇತರ ವಿಷಗಳನ್ನು ನೋಡೋಣ ಸರಿನಾ